7 ನೇ ವಾರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ಇದು 7 ನೇ ವಾರದ ಮೂರನೇ ಭಾಗವಾಗಿದೆ ಈ ತರಗತಿಯಲ್ಲಿ ಈ ವಿಭಾಗದಲ್ಲಿ ನಾವು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿ ಫಿಶಿಂಗ್ ದಾಳಿಗಳ ಬಗ್ಗೆ ನೋಡುತ್ತೇವೆ ಆದ್ದರಿಂದ ಇದು ಎಂಐಟಿ ಪಿಎಚ್ಡಿ ಪ್ರಬಂಧದ ಸ್ಲೈಡ್ ಆಗಿದ್ದು ವಾಸ್ತವವಾಗಿ ಲಾಕ್ಷಣಿಕ ದಾಳಿ ಎಂದರೇನು ಲಾಕ್ಷಣಿಕ ದಾಳಿಗಳು ಮಾನವರನ್ನು ಗುರಿಯಾಗಿಸಿಕೊಂಡ ಸ್ಥಳದಲ್ಲಿ ಸಂಭವಿಸುವ ದಾಳಿಗಳಾಗಿವೆ ಆದ್ದರಿಂದ ಉದಾಹರಣೆಗೆ ಭದ್ರತೆಯಲ್ಲಿ ಪರಿಣಿತರಾಗಿರುವ ಬ್ರೂಸ್ ಷ್ನೇಯರ್ ಅವರು ಭೌತಿಕ ವಾಕ್ಯರಚನೆ ಮತ್ತು ಶಬ್ದಾರ್ಥದ ಎಂದು ಸಂಭವಿಸಬಹುದಾದ ವಿವಿಧ ರೀತಿಯ ದಾಳಿಗಳನ್ನು ವರ್ಗೀಕರಿಸಿದ್ದಾರೆ ಆದರೆ ದೈಹಿಕ ದಾಳಿಗಳು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಹಿಂದೆ ನಿಜವಾಗಿ ನಡೆಯುತ್ತಿದ್ದವು ದಾಳಿಕೋರರು ಯಂತ್ರಕ್ಕೆ ಭೌತಿಕ ಪ್ರವೇಶವನ್ನು ಪಡೆಯುತ್ತಿದ್ದರು ವಾಕ್ಯರಚನೆಯ ದಾಳಿಗಳಲ್ಲಿ ಪ್ರೋಗ್ರಾಂ ಗಳ ಸುತ್ತಲೂ ನಿರ್ಮಿಸಲಾದ ವ್ಯವಸ್ಥೆಗಳ ಸುತ್ತಲೂ ನಡೆಯುತ್ತಿರುವ ದಾಳಿಗಳು ಇದು ಸೇವಾ ದಾಳಿಯ ನಿರಾಕರಣೆ ತರಹ ಆಗಿದೆ ಬಫರ್ ಓವರ್ಫ್ಲೋ ದಾಳಿಗಳು ಮತ್ತು ಅಂತಹ ದಾಳಿಗಳಂತೆಯೇ ಇರುತ್ತದೆ ಆದರೆ ಶಬ್ದಾರ್ಥದ ದಾಳಿಗಳು ನಮ್ಮನ್ನು ಗುರಿಯಾಗಿಸುವ ದಾಳಿಗಳಾಗಿವೆ ನಾವು ಏನು ಮಾಡುತ್ತೇವೆ ಅಂದರೆ ಮಾನವರು ವಿಷಯಕ್ಕೆ ಅರ್ಥವನ್ನು ನೀಡುತ್ತಾರೆ ಏಕೆಂದರೆ ನಾವು ಮಾತನಾಡುವ ನಿರ್ದಿಷ್ಟ ದಾಳಿಯು ಫಿಶಿಂಗ್ ಆಗಿದೆ ಉದಾಹರಣೆಗೆ ನೀವು ಏನ್ ಪಿ ಟಿ ಇ ಎಲ್ ಕೋರ್ಸ್ ಕುರಿತು ಮಾತನಾಡುತ್ತಾ ಪಿಕೆ ಅಟ್ ಐಐಐಟಿಡಿ ಡಾಟ್ ಎಸಿ ಡಾಟ್ ಇನ್ ಯಿಂದ ಇಮೇಲ್ ಅನ್ನು ಪಡೆದರೆ ಮತ್ತು ದಯವಿಟ್ಟು ನಿಮ್ಮ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ನೀಡಿ ಇಲ್ಲಿ ವಿಷಯವನ್ನು ನೋಡಲು ಲಿಂಕ್ ಮತ್ತು ಮಾಹಿತಿಯನ್ನು ನೀಡಿ ನೀವು ನಿಜವಾಗಿಯೂ ಕ್ಲಿಕ್ ಮಾಡುವ ಸಾಧ್ಯತೆಯಿದೆ ಅದು ಫಿಶಿಂಗ್ ಲಿಂಕ್ ಆಗಿರಬಹುದು ಆದ್ದರಿಂದ ನೀವು ಐಐಐಟಿಡಿ ನಲ್ಲಿ ನ್ಯಾಯಸಮ್ಮತವಾಗಿ ಪಿಕೆ ನಿಂದ ಬರುವ ಇಮೇಲ್ ಅನ್ನು ನೀವು ನೋಡುತ್ತಿರುವಿರಿ ಎಂದು ನೀವು ನಿಜವಾಗಿಯೂ ಭಾವಿಸುವ ರೀತಿಯಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ ಮತ್ತು ಏನ್ ಪಿ ಟಿ ಇ ಎಲ್ ಡಾಟ್ ಕಾಮ್ ಸ್ಲಾಶ್ ಲಾಗಿನ್ ಡಾಟ್ ಎಚ್ ಟಿ ಎಂ ಎಲ್ ನಲ್ಲಿ ನೀವು ಈ ಉಚಿತ ಜಾಲತಾಣ psosm ಗೆ ಹೋಗುತ್ತಿದ್ದೀರಿ ಎಂದು ಸಿಸ್ಟಮ್ ಭಾವಿಸುತ್ತದೆ ಆದರೆ ವಾಸ್ತವವಾಗಿ ಇದು ಫಿಶಿಂಗ್ ಜಾಲತಾಣ ಆಗಿದೆ ಇದು ಗುರಿಪಡಿಸಿದ ಫಿಶಿಂಗ್ ಜಾಲತಾಣ ಆಗಿದೆ ಆದ್ದರಿಂದ ಸಿಸ್ಟಮ್ ಮತ್ತು ಮಾನಸಿಕ ಮಾದರಿ ಈ ಪಿಎಚ್ಡಿ ಪ್ರಬಂಧದಲ್ಲಿ ಇದು ಏನು ಎಂದು ಅವರು ನಿಜವಾಗಿಯೂ ಲಾಕ್ಷಣಿಕ ತಡೆಗೋಡೆ ಎಂದು ಹೇಳುತ್ತಾರೆ ಇದು ನಾವು ಏನು ಮಾಡುತ್ತಿದ್ದೇವೆ ಎಂದು ಸಿಸ್ಟಮ್ ಭಾವಿಸುತ್ತದೆ ಮತ್ತು ಆ ಸಿಸ್ಟಮ್ ಮಾಡುತ್ತಿದೆ ಎಂದು ನೀವು ಭಾವಿಸುವ ನಡುವಿನ ವ್ಯತ್ಯಾಸವನ್ನು ವಾಸ್ತವವಾಗಿ ಲಾಕ್ಷಣಿಕ ತಡೆಗೋಡೆ ಎಂದು ಕರೆಯಲಾಗುತ್ತದೆ ದೊಡ್ಡ ತಡೆಗೋಡೆಯೆಂದರೆ ಅಂತಹ ಉತ್ಪನ್ನಗಳಿಗೆ ಬೀಳದಿರುವುದು ನಿಜವಾಗಿಯೂ ಕಷ್ಟಕರವಾಗಿದೆ ಆದ್ದರಿಂದ ನೀವು ಮಾನಸಿಕ ಮಾದರಿಯನ್ನು ನೋಡಿದರೆ ಸಂದೇಶದ ಅರ್ಥವೇನು ಇತರ ಪಕ್ಷ ಯಾರು ಹಾಗಾಗಿ ನಾವು ಪಡೆದ ಇಮೇಲ್ ನ ಅರ್ಥವೇನು ಎಂದು ನಾನು ಹೇಳಿದ ಉದಾಹರಣೆಯು ಸಂದೇಶ ಮತ್ತು ಮಾಹಿತಿಯನ್ನು ಯಾರು ಕಳುಹಿಸುತ್ತಿದ್ದಾರೆ ಎಂಬುದರ ಅರ್ಥವೇನು ಎಂಬುದು ಬಳಕೆದಾರರ ಮಾನಸಿಕ ಮಾದರಿಯಾಗಿದೆ ಆದರೆ ಸಿಸ್ಟಮ್ ಮಾದರಿ ಎನ್ನುವುದು ರಿಮೋಟ್ ಯಂತ್ರವಾಗಿದ್ದು ಅಂತಹ ಮಾಹಿತಿಯನ್ನು ಕಾಯಿದಿರಿಸಿದ ಮಾಡಿದ ಜಾಲತಾಣ ಇಂದ ನಾನು ಪಡೆಯಲು ಹೋಗುತ್ತೇನೆ ಆದ್ದರಿಂದ ಬಳಕೆದಾರ ಮಾದರಿ ಅಥವಾ ಬಳಕೆದಾರರು ಏನಾಗುತ್ತಿದೆ ಎಂದು ಭಾವಿಸುವ ಮಾನಸಿಕ ಮಾದರಿ ಸಿಸ್ಟಮ್ ಮಾದರಿ ಯಾವುದು ಬಳಕೆದಾರರು ಏನು ಮಾಡುತ್ತಿದ್ದಾರೆ ಎಂದು ಸಿಸ್ಟಮ್ ಭಾವಿಸುತ್ತದೆ ಅವುಗಳ ನಡುವಿನ ತಡೆಗೋಡೆ ಅವುಗಳ ನಡುವಿನ ವ್ಯತ್ಯಾಸವನ್ನು ವಾಸ್ತವವಾಗಿ ಶಬ್ದಾರ್ಥದ ತಡೆ ಎಂದು ಕರೆಯಲಾಗುತ್ತದೆ ಮತ್ತು ತಡೆಗೋಡೆ ದೊಡ್ಡದಾಗಿದೆ ವಾಸ್ತವವಾಗಿ ಸಮಸ್ಯೆಯನ್ನು ಪರಿಹರಿಸಲು ಕಷ್ಟವಾಗುತ್ತದೆ ಆದ್ದರಿಂದ ನಾವು ಇದನ್ನು ಬಳಸುತ್ತೇವೆ ನಾವು ಫಿಶಿಂಗ್ ಎಂಬ ವಿಭಾಗದಲ್ಲಿ ಹೆಚ್ಚಾಗಿ ಮಾತನಾಡುತ್ತೇವೆ ಲಾಕ್ಷಣಿಕ ದಾಳಿಗಳ ವಿಶಾಲ ವರ್ಗ ಇಲ್ಲಿದೆ ಭದ್ರತಾ ದಾಳಿಗಳು ಭೌತಿಕ ಲಾಕ್ಷಣಿಕ ಮತ್ತು ಸಿಂಟ್ಯಾಕ್ಟಿಕ್ ಇದು ಬ್ರೂಸ್ ಷ್ನೇಯರ್ ಮಾಡಿದ ವರ್ಗ ಮತ್ತು ನೀವು ಲಾಕ್ಷಣಿಕ ದಾಳಿಗಳನ್ನು ನೋಡಿದರೆ ನೀವು ವಾಸ್ತವವಾಗಿ ಬಹು ವರ್ಗಗಳ ಮೂಲಕ ಹೋಗಬಹುದು ಫಿಶಿಂಗ್ ಮುಲ್ಸ್ ನೈಜೀರಿಯನ್ ೪ ೧ ಸ್ಕ್ಯಾಮ್ಸ್ ಮತ್ತು ದಾಳಿಗಳು ಅದು ಮತ್ತು ಫಿಶಿಂಗ್ ನಲ್ಲಿ ಹಲವಾರು ವಿಭಾಗಗಳಿವೆ ನಿಮ್ಮ ಮಾಹಿತಿ ಬ್ಯಾಂಕ್ ಗಳು ಮತ್ತು ನಿಮ್ಮ ಐಸಿಐಸಿಐ ಬ್ಯಾಂಕ್ ಗಳಲ್ಲಿ ನಿಮಗೆ ಸಂದೇಶವನ್ನು ಕಳುಹಿಸುವ ಮೂಲಕ ನವೀಕರಿಸಿ ದಯವಿಟ್ಟು ಮುಂದಿನ ಇಪ್ಪತ್ತನಾಲ್ಕು ಗಂಟೆಗಳ ಒಳಗೆ ನಿಮ್ಮ ಮಾಹಿತಿಯನ್ನು ನವೀಕರಿಸಿ ಅಥವಾ ನಿಮ್ಮ ಖಾತೆಯನ್ನು ಮುಚ್ಚಲಾಗುವುದು ಎಂಬೆಲ್ಲ ಬರುತ್ತದೆ ಪರಿಶೀಲನೆ ಇದು ನಿಜವಾಗಿಯೂ ನೀವೇ ಎಂಬುದನ್ನು ಪರಿಶೀಲಿಸಲು ನಾವು ಬಯಸುತ್ತೇವೆ ದಯವಿಟ್ಟು ಕ್ಲಿಕ್ ಮಾಡಿ ಮತ್ತು ಪರಿಶೀಲಿಸಿ ಭದ್ರತಾ ಎಚ್ಚರಿಕೆ ಮೈಕ್ರೋಸಾಫ್ಟ್ ಮ್ಯಾಕ್ಓಎಸ್ ನ ಇತ್ತೀಚಿನ ಆವೃತ್ತಿಯನ್ನು ನವೀಕರಿಸುತ್ತಿದೆ ಹಾಗು ಇತ್ಯಾದಿ ಲಿಂಕ್ ಇಲ್ಲಿದೆ ದಯವಿಟ್ಟು ಹೋಗಿ ಮತ್ತು ನವೀಕರಿಸಿ ಅಡಮಾನ ಮಾಹಿತಿ ಅಂದರೆ ನಿಮ್ಮ ಅಡಮಾನ ಬಾಕಿ ಹತ್ತಿರ ಬರುತ್ತಿದೆ ದಯವಿಟ್ಟು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಏನಾದರೂ ಮಾಡಿ ಈ ಎಲ್ಲಾ ರೀತಿಯ ದಾಳಿಗಳನ್ನು ಫಿಶಿಂಗ್ ದಾಳಿ ಎಂದು ಕರೆಯಲಾಗುತ್ತದೆ ಮತ್ತು ಇಂದು ಬಹುತೇಕ ಎಲ್ಲಾ ಕಂಪನಿಗಳು ಫಿಶಿಂಗ್ ನ ಈ ದಾಳಿಗೆ ಒಳಗಾಗುತ್ತಿವೆ ಅದರ ಭಾಗವಾಗಿವೆ ಅಥವಾ ಬಲಿಯಾಗುತ್ತಿವೆ ಶೈಕ್ಷಣಿಕ ಸಂಸ್ಥೆಗಳು ಸಹ ಬಹುಶಃ ಫಿಶಿಂಗ್ ದಾಳಿಗೆ ಬಲಿಯಾಗುತ್ತಿವೆ ಇಲ್ಲಿ ಒಂದು ಸರಳ ಉದಾಹರಣೆ ಇದೆ ಇದು ಇಮೇಲ್ ನ ಮೂರು ಭಾಗಗಳು ಕಾನೂನುಬದ್ಧ ಇಮೇಲ್ ಮತ್ತು ಕಾನೂನುಬದ್ಧ ಇಮೇಲ್ ಮತ್ತು ಫಿಶಿಂಗ್ ಇಮೇಲ್ ನಡುವಿನ ವ್ಯತ್ಯಾಸವನ್ನು ಮಾಡುತ್ತದೆ ಇದು ಸಂದೇಶದಲ್ಲಿನ ವಿಷಯದ ಸಾಲು ಮತ್ತು ತುರ್ತು ಅಲ್ಲಿ ಸಾಲು ಇದೆ ಫಿಶಿಂಗ್ ಇಮೇಲ್ ನ ಒಂದು ಭಾಗವಾಗಿರುವ ಮೂರು ಸಂಗತಿಗಳು ಇವುಗಳೆಂದರೆ ಕನಿಷ್ಠ ಒಬ್ಬರು ಗಮನವನ್ನು ಇಟ್ಟುಕೊಳ್ಳಲು ಬಯಸುತ್ತಾರೆ ವಿಷಯ ಬಿಲ್ಲಿಂಗ್ ಇಲಾಖೆಯಿಂದ ಇ ಬೇ ತುರ್ತು ಅಧಿಸೂಚನೆ ನಿಮ್ಮ ಖಾತೆಯ ಮಾಹಿತಿಯನ್ನು ನೀವು ನವೀಕರಿಸದಿದ್ದರೆ ನಿಮ್ಮ ಇ ಬೇ ಖಾತೆಯನ್ನು ಅಮಾನತುಗೊಳಿಸಬಹುದು ಎಂದು ತಿಳಿಸಲು ನಾವು ವಿಷಾದಿಸುತ್ತೇವೆ ಮತ್ತು ನಂತರ ಅಲ್ಲಿ ಲಿಂಕ್ ಇದೆ ಮತ್ತು ನಾವು ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಅದು ನಿಮ್ಮನ್ನು ಕುಸಿ ಡಾಟ್ ಓ ಆರ್ ಜಿ ಎಂಬ ಜಾಲತಾಣಕ್ಕೆ ಕರೆದೊಯ್ಯುತ್ತದೆ ಇದು ನಿಮ್ಮನ್ನು ಇ ಬೇ ಸೈನ್ ಇನ್ ಪುಟಕ್ಕೆ ಕೊಂಡೊಯ್ಯುತ್ತಿರಬೇಕು ಆದ್ದರಿಂದ ಈ ರೀತಿಯ ಫಿಶಿಂಗ್ ದಾಳಿಗಳನ್ನು ಬದಲಾಯಿಸಲು ಹಲವು ಮಾರ್ಗಗಳಿರುವಾಗ ಹಂಚಿಕೆಯು ಅತ್ಯಂತ ಶಾಸ್ತ್ರೀಯ ಫಿಶಿಂಗ್ ದಾಳಿಯಾಗಿದೆ ಇಲ್ಲಿ ಮತ್ತೆ ಕೆಲವು ವೆಚ್ಚ ಇದೆ ಫಿಶಿಂಗ್ನ ಅರ್ಥಶಾಸ್ತ್ರ ಫಿಶಿಂಗ್ ವಿಷಯಕ್ಕೆ ಸಂಬಂಧಿಸಿದ ಕೆಲವು ವೆಚ್ಚಗಳು ಇದೆ ನೂರು ಸಾವಿರ ಉದ್ಯೋಗಿಗಳ ಸಂಸ್ಥೆಯ ವೆಚ್ಚಗಳು ಅಂದರೆ ಫಿಶಿಂಗ್ ದಾಳಿ ಸಂಭವಿಸಿದರೆ ಮಾಲ್ವೇರ್ ಅನ್ನು ಒಳಗೊಂಡಿರಲು ಎಷ್ಟು ವೆಚ್ಚವಾಗುತ್ತದೆ ಮಾಲ್ವೇರ್ ಅನ್ನು ಒಳಗೊಂಡಿರುವ ವೆಚ್ಚ ಮಾಲ್ವೇರ್ ನ ವೆಚ್ಚವನ್ನು ಒಳಗೊಂಡಿಲ್ಲದೆ ಇರುವುದು ಆದ್ದರಿಂದ ನೀವು ವೆಚ್ಚವನ್ನು ನೋಡಿದರೆ ಫಿಶಿಂಗ್ ದಾಳಿಯ ವಿಷಯದಲ್ಲಿ ಇದು ನಿಜವಾಗಿಯೂ ಹೆಚ್ಚು ಒಟ್ಟು ಹೊರಲೆಕ್ಕಮಾಡಿದರೆ ವೆಚ್ಚವು ಮೂರು ದಶಲಕ್ಷ ಡಾಲರ್ ಗಳಿಗೂ ಹೆಚ್ಚು ಆದ್ದರಿಂದ ಇದಕ್ಕೆ ಪ್ರತಿ ವರ್ಷ ಬಹಳಷ್ಟು ಹಣದ ಅಗತ್ಯವಿದೆ ಎಫ್ ಟಿ ಸಿ ಮತ್ತು ಯು ಎಸ್ ನಲ್ಲಿನ ಅನೇಕ ಇತರ ಸಂಸ್ಥೆಗಳು ವಾಸ್ತವವಾಗಿ ಫಿಶಿಂಗ್ ಕಡಿಮೆ ಮಾಡಲು ಪ್ರಯತ್ನಿಸುತ್ತವೆ ಮತ್ತು ಅಂಟಿಫಿಷಿಂಗ್ ವರ್ಕಿಂಗ್ ಗ್ರೂಪ್ ಎಂಬ ಸಂಸ್ಥೆಯು ನಿರ್ದಿಷ್ಟವಾಗಿ ಫಿಶಿಂಗ್ ಸಮಸ್ಯೆಯ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಹೇಗೆ ವಾಸ್ತವವಾಗಿ ಅದನ್ನು ಕಡಿಮೆ ಮಾಡುತ್ತವೆ ಆದ್ದರಿಂದ ಕೆಲವು ರೀತಿಯ ಫಿಶಿಂಗ್ ದಾಳಿಗಳು ಇಲ್ಲಿವೆ ನಾವು ಇದನ್ನು ಹಿಂದೆಯೂ ಸಂಕ್ಷಿಪ್ತವಾಗಿ ಉಲ್ಲೇಖಿಸಿದ್ದೇವೆ ಆದ್ದರಿಂದ ನಾನು ಬೇಗನೆ ಹೋಗುತ್ತೇನೆ ನಾನು ನಿಮಗೆ ತೋರಿಸಿದ ಕ್ಲಾಸಿಕಲ್ ಫಿಶಿಂಗ್ ಈ ಕೋರ್ಸ್ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಕಳುಹಿಸುವ ಬಗ್ಗೆ ನಾನು ಮಾತನಾಡಿದ ಇಮೇಲ್ ಅನ್ನು ಕಾಂಟೆಕ್ಸ್ಟ್ ಅವೇರ್ ಫಿಶಿಂಗ್ ಮಾಡುವುದು ವೇಲಿಂಗ್ ಎನ್ನುವುದು ಮುಖ್ಯ ಕಾರ್ಯನಿರ್ವಾಹಕರಿಗೆ ಕಳುಹಿಸಲಾದ ದಾಳಿಯಾಗಿದೆ ಕಂಪನಿಯ ಅಧಿಕಾರಿಗಳು ವಿಶಿಂಗ್ ದೂರವಾಣಿ ಮೂಲಕ ಸ್ಮಿಶಿಂಗ್ ಎಸ್ ಎಂ ಎಸ್ ಮೂಲಕ ಹಾಗಾದರೆ ಸಾಮಾಜಿಕ ಫಿಶಿಂಗ್ ಎಂದರೇನು ಈ ವಾರದ ಉಳಿದ ದಿನಗಳಲ್ಲಿ ನಾವು ಚರ್ಚಿಸುತ್ತಿರುವ ವಿಷಯ ಸಾಮಾಜಿಕ ಫಿಶಿಂಗ್ ಸಾಮಾಜಿಕ ಫಿಶಿಂಗ್ ಎಂದರೇನು ಎಂದು ಯಾರಿಗಾದರೂ ತಿಳಿದಿದೆಯೇ ಸಾಮಾಜಿಕ ಫಿಶಿಂಗ್ ಎನ್ನುವುದು ಸಾಮಾಜಿಕ ಸಂದರ್ಭದಿಂದ ಮಾಹಿತಿಯನ್ನು ನೋಡುವುದರ ಹೊರತಾಗಿ ಬೇರೇನೂ ಅಲ್ಲ ನಂತರ ಅದನ್ನು ಫಿಶ್ ಮಾಡಲು ಬಳಸುವುದು ನಾನು ಫೇಸ್ಬುಕ್ ಪುಟದಿಂದ ಫೇಸ್ಬುಕ್ ಖಾತೆಯಿಂದ ವ್ಯಾಖ್ಯಾನಿಸಿದ ಅನೇಕ ಇತರ ಮಾಹಿತಿಯಂತಹ ಕೋರ್ಸ್ ಅನ್ನು ನೀವು ತೆಗೆದುಕೊಳ್ಳುತ್ತಿದ್ದೀರಾ ಎಂದು ಕಂಡುಹಿಡಿಯುವುದು ಅಲ್ಲ ಅಥವಾ ನೀವು ಮಾಡಿದ ಕೆಲಸಗಳು ಮತ್ತು ಅಂತಹವು ಅಲ್ಲ ಆದ್ದರಿಂದ ನಾವು ಇಲ್ಲಿಯವರೆಗೆ ನೋಡಿದ ವಿಷಯಗಳು ಹಳೆಯ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಬಳಸುತ್ತಿವೆ ನಾವು ವೈದ್ಯಕೀಯ ಆರೋಗ್ಯ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಬಳಸಿಕೊಂಡು ಲತಾನ್ಯಾ ಸ್ವೀನಿ Latanya Sweeneys ಅವರ ಕೆಲಸವನ್ನು ನೋಡಿದ್ದೇವೆ ಮತ್ತೊಮ್ಮೆ ಎಫ್ ಬಿ ಮತಚಲಾವಣೆ ಅ೦ಕಿ ಸ೦ಖ್ಯೆ ಮಾಹಿತಿ ಚಿತ್ರಗಳನ್ನು ಬಳಸಿ ಲತಾನ್ಯಾ ಸ್ವೀನಿ Latanya Sweeneys ಅವರ ಕೆಲಸವನ್ನು ನೋಡಿದ್ದೇವೆ ವಿಶ್ವವಿದ್ಯಾನಿಲಯ ಆವರ್ಣದಿಂದ ಚಿತ್ರಗಳನ್ನು ಸಂಗ್ರಹಿಸುವಲ್ಲಿ ಈ ಮಾಹಿತಿಯನ್ನು ಸಂಗ್ರಹಿಸುವ ಮತ್ತು ಬಳಕೆದಾರರ ಬಗ್ಗೆ ಕೆಲವು ತೀರ್ಪುಗಳನ್ನು ನೀಡುವ ಕೆಲಸವನ್ನು ನಾವು ನೋಡಿದ್ದೇವೆ ವಿಶ್ವವಿದ್ಯಾನಿಲಯ ಆವರಣದಲ್ಲಿ ಅವರು ನೋಡುವ ಜನರನ್ನು ಅವರು ಫೇಸ್ಬುಕ್ ನಿಂದ ಸರಿಯಾದ ಸಂಕ್ಷಿಪ್ತ ವ್ಯಕ್ತಿಚಿತ್ರ ಪಡೆಯುತ್ತಾರೆಯೇ ಎಂದು ಕಂಡುಹಿಡಿಯುವುದು ಆದ್ದರಿಂದ ಅವುಗಳು ನಾವು ನೋಡಿದ ವಿಷಯಗಳಾಗಿವೆ ಆದರೆ ಸಾಮಾಜಿಕ ಫಿಶಿಂಗ್ ಎಂದರೇನು ಎಂಬುದರ ಕುರಿತು ನಾವು ಎಂದಿಗೂ ನೋಡಿಲ್ಲ ಆದ್ದರಿಂದ ಸಾಮಾಜಿಕ ನೆಟ್ವರ್ಕ್ ಗಳಿಂದ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಿಸುವ ಮೂಲಕ ಫಿಶಿಂಗ್ ದಾಳಿಯನ್ನು ಹೇಗೆ ನಿರ್ವಹಿಸಬಹುದು ಎಂಬುದನ್ನು ನೋಡುವುದು ಗುರಿಯಾಗಿದೆ ಆದ್ದರಿಂದ ಇದು ಸಿಇಒ ಗೆ ಕಳುಹಿಸುವ ಬಗ್ಗೆ ಅಲ್ಲ ಈ ವರ್ಗದ ವಿದ್ಯಾರ್ಥಿಗಳಿಗೆ ಕಳುಹಿಸುವ ಬಗ್ಗೆ ಅಲ್ಲ ನಿಮ್ಮ ಸಾಮಾಜಿಕ ನೆಟ್ವರ್ಕ್ ನಡವಳಿಕೆಯಿಂದ ನಾನು ನಿಮ್ಮ ಬಗ್ಗೆ ಕೆಲವು ಮಾಹಿತಿಯನ್ನು ಸಂಗ್ರಹಿಸಬಹುದು ಮತ್ತು ಅದನ್ನು ನಿಮ್ಮ ವಿರುದ್ಧ ಬಳಸಬಹುದು ಫಿಶರ್ ಈ ಮಾಹಿತಿಯನ್ನು ಎಷ್ಟು ಸುಲಭವಾಗಿ ಅಥವಾ ಪರಿಣಾಮಕಾರಿಯಾಗಿ ಬಳಸಬಹುದು ಮತ್ತೆ ಕೆಲವು ವರ್ಷಗಳ ಹಿಂದೆ ಮಾಡಿದ ಅತ್ಯಂತ ಶಾಸ್ತ್ರೀಯ ಕೆಲಸವಿದೆ ಆದ್ದರಿಂದ ಕೆಲವು ವರ್ಷಗಳ ಹಿಂದೆ ಅವರು ಅದನ್ನು ಹೇಗೆ ಮಾಡಿದರು ಎಂದು ತಿಳಿಯಲು ಸಂತೋಷವಾಗುತ್ತದೆ ಇದು ಹೇಗೆ ನಡೆಯುತ್ತದೆ ಎಂಬುದನ್ನು ನೋಡಲು ಈ ಅಧ್ಯಯನಗಳನ್ನು ಮತ್ತೊಮ್ಮೆ ಮಾಡಬಹುದೆಂದು ನನಗೆ ಖಚಿತವಾಗಿದೆ ಮತ್ತು ಈ ಅಧ್ಯಯನವನ್ನು ಯು ಎಸ್ ನಲ್ಲಿ ಮಾಡಲಾಗಿದೆ ಕೆಲವು ಉದಾಹರಣೆಗಳು ಇಲ್ಲಿವೆ ಹಾಗಾಗಿ ಐ ಲವ್ ಯೂ ವೈರಸ್ ನಿಮ್ಮಲ್ಲಿ ಕೆಲವರಿಗೆ ಇದು ತಿಳಿದಿರಬಹುದು ಲಗತ್ತಿಸಲಾದ ಪ್ರೇಮ ಪತ್ರವನ್ನು ದಯವಿಟ್ಟು ಪರಿಶೀಲಿಸಿ ಲಗತ್ತಿಸಲಾದ ಫೈಲ್ ಗಳನ್ನು ನೋಡಿ ಇದು ನನ್ನಿಂದ ಬರುವ ಇಮೇಲ್ ಆಗಿದೆ ಇದು ನಿಜವಾಗಿ ಹರಡಿದ ಮೊದಲ ವೈರಸ್ ಗಳಲ್ಲಿ ಒಂದಾಗಿದೆ ಆದ್ದರಿಂದ ಅವರು ಏನು ಮಾಡಿದರು ಎಂದರೆ ಈಗ ಫೇಸ್ಬುಕ್ ನಿಂದ ಮಾಹಿತಿಯನ್ನು ಸಂಗ್ರಹಿಸಬಹುದಾದ ಸರಳ ಸಾಧನಗಳನ್ನು ಬಳಸಿಕೊಂಡು ಸಾರ್ವಜನಿಕವಾಗಿ ಲಭ್ಯವಿರುವ ವೈಯಕ್ತಿಕ ಮಾಹಿತಿಯನ್ನು ಅವರು ಸಂಗ್ರಹಿಸಿದ್ದಾರೆ ಆದ್ದರಿಂದ ನಾವು ನಿಜವಾಗಿಯೂ ಎನ್ ಎಲ್ ಟಿ ಕೆ ಬಗ್ಗೆ ಕೆಲವು ಟ್ಯುಟೋರಿಯಲ್ ಗಳನ್ನು ಹೊಂದಿದ್ದೇವೆ ಅದನ್ನು ಹೇಗೆ ಬಳಸುವುದು ಈ ಪೋಸ್ಟ್ ನಿಂದ ಬರುವ ಈ ಪಠ್ಯವನ್ನು ಹೇಗೆ ವಿಶ್ಲೇಷಿಸುವುದು ಸರಿ ನೀವು ಈ ಮಾಹಿತಿಯನ್ನು ಸಂಗ್ರಹಿಸಬಹುದು ಮತ್ತು ಅಲ್ಲಿ ನಮೂದಿಸಲಾದ ಜನ್ಮ ದಿನಾಂಕ ಯಾವುದು ಎಂದು ಕಂಡುಹಿಡಿಯಬಹುದು ಇದನ್ನು ಇಂಡಿಯಾನಾ ವಿಶ್ವವಿದ್ಯಾಲಯದಲ್ಲಿ ಮಾಡಲಾಗಿದೆ ನಾನು ಇಂಡಿಯಾನಾ ವಿಶ್ವವಿದ್ಯಾಲಯವನ್ನು ಉಲ್ಲೇಖಿಸುತ್ತಿದ್ದೆ ಇಂಡಿಯಾನಾ ವಿಶ್ವವಿದ್ಯಾಲಯದ ವಿಳಾಸ ಪುಸ್ತಕದೊಂದಿಗೆ ಈ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಹಸಂಬಂಧಿಸಲಾಗಿದೆ ಅವರು ಇಂಡಿಯಾನಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಮಾಡಿದ ಎಲ್ಲಾ ಪೋಸ್ಟ್ ಗಳನ್ನು ಸಂಗ್ರಹಿಸಿದರು ಮತ್ತು ನಂತರ ಅವರು ಏಪ್ರಿಲ್ 2005 ರಲ್ಲಿ ಅಧ್ಯಯನವನ್ನು ಪ್ರಾರಂಭಿಸಿದರು ಅವರು ಹದಿನೆಂಟರಿಂದ ಇಪ್ಪತ್ತನಾಲ್ಕು ವಯಸ್ಸಿನವರಿಗೆ ಪ್ರಾರಂಭಿಸಿದರು ಇದು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಹೆಚ್ಚಿನ ಬಾರಿ ಇರುವ ವಿದ್ಯಾರ್ಥಿ ಜನಸಂಖ್ಯೆಯಾಗಿದೆ ಆದ್ದರಿಂದ ಇಲ್ಲಿ ನಾವು ಮುಂದಿನ ಸ್ಲೈಡ್ ಅನ್ನು ಹೊಂದಿದ್ದೇವೆ ಪಠ್ಯ ರೂಪದಲ್ಲಿ ತಿಳಿಯೋಣ ಆದರೆ ಇಲ್ಲಿ ಅವರು ಸರಿಯಾಗಿ ಅನುಸರಿಸುವ ಕಾರ್ಯವಿಧಾನದ ಪರಿಭಾಷೆಯಲ್ಲಿ ನಿಮ್ಮನ್ನು ಪರಿಚಯಿಸುವ ಸ್ಲೈಡ್ ಇಲ್ಲಿದೆ ಮೊದಲು ಅವರು ಸಾರ್ವಜನಿಕ ಅ೦ಕಿ ಸ೦ಖ್ಯೆ ಮಾಹಿತಿ ಬ್ಲಾಗಿಂಗ್ ಸಾಮಾಜಿಕ ನೆಟ್ವರ್ಕಿಂಗ್ ತಾಣಗಳನ್ನು ನೋಡುತ್ತಾರೆ ಅವರು ಸಾಮಾಜಿಕ ಡೇಟಾಬೇಸ್ ಸಾಮಾಜಿಕ ನೆಟ್ವರ್ಕ್ ಡೇಟಾಬೇಸ್ ನಲ್ಲಿ ಸಂಗ್ರಹವಾಗಿರುವ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸಿದರು ಅವರು ಇಮೇಲ್ ರಚಿಸಲು ಈ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಬಳಸುತ್ತಾರೆ ಆಲಿಸ್ ಅಟ್ ಇಂಡಿಯಾನಾ ಡಾಟ್ ಎಡು ಅವರಿಂದ ವಿಷಯ ಬಾಬ್ ಅಟ್ ಇಂಡಿಯಾನಾ ಡಾಟ್ ಎಡು ಇದು ಅದ್ಭುತವಾಗಿದೆ ಹೇ ಅಲ್ಲಿರುವ ಯು ಆರ್ ಎಲ್ ನೊಂದಿಗೆ ಇದನ್ನು ಪರಿಶೀಲಿಸಿ ಆದ್ದರಿಂದ ಅಲ್ಲಿಂದ ಮಾಹಿತಿಯನ್ನು ಬಾಬ್ ಇಂಡಿಯಾನಾ ವಿಶ್ವವಿದ್ಯಾಲಯದ ಸ್ನೇಹಿತರಿಗೆ ಇಮೇಲ್ ಆಗಿ ಕಳುಹಿಸಲಾಗುತ್ತದೆ ಮತ್ತು ಬಳಕೆದಾರರು ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಇದು ಇಂಡಿಯಾನಾ ವಿಶ್ವವಿದ್ಯಾಲಯದ ಜಾಲತಾಣಕ್ಕೆ ಹೋಗುತ್ತದೆ ಮತ್ತು ಇದು ವಾಸ್ತವವಾಗಿ ದೃಢೀಕರಣ ಜಾಲತಾಣ ಮತ್ತು ದೃಢೀಕರಣ ಲಾಗ್ ಗಳನ್ನು ಪರಿಶೀಲಿಸುತ್ತದೆ ಅದು ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಪುಟವನ್ನು ಪತ್ತೆ ಹಚ್ಚುತ್ತದೆ ಮತ್ತು ತೆಗೆದುಕೊಳ್ಳುತ್ತದೆ ನಂತರ ಅವರು ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ನೀಡಿದಾಗ ಅದು ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಸೂಕ್ತವಾಗಿದಿಯೇ ಎಂದು ಪರಿಶೀಲಿಸುತ್ತದೆ ದೃಢೀಕರಣವನ್ನು ನಿಯಂತ್ರಿಸುತ್ತದೆ ಮತ್ತು ಹಿಂತಿರುಗುತ್ತದೆ ಮತ್ತು ಸರ್ವರ್ ಓವರ್ಲೋಡ್ ಆಗಿದೆ ಮತ್ತೊಮ್ಮೆ ಪ್ರಯತ್ನಿಸಿ ಸಂದೇಶವನ್ನು ಕಳುಹಿಸಲಾಗಿದೆ ದೃಢೀಕರಣ ವಿಫಲವಾಗಿದೆ ಆದ್ದರಿಂದ ಅವುಗಳು ಸಂಪೂರ್ಣ ಪ್ರಕ್ರಿಯೆಯ ಎರಡು ಫಲಿತಾಂಶಗಳಾಗಿವೆ ಅದು ಯಶಸ್ವಿಯಾಗಿದೆ ಸರ್ವರ್ ಓವರ್ಲೋಡ್ ಆಗಿದೆ ಮತ್ತೆ ಪ್ರಯತ್ನಿಸಿ ಮತ್ತು ದೃಢೀಕರಣವು ಸರಿಯಾಗಿ ವಿಫಲವಾಗಿದೆ ಅದು ಸಾಮಾಜಿಕ ಜಾಲತಾಣಗಳಿಂದ ಮಾಹಿತಿಯನ್ನು ಕಂಡುಹಿಡಿಯುವುದು ಈ ಇಮೇಲ್ ಗಳನ್ನು ಕಳುಹಿಸುವುದು ಮತ್ತು ಆ ಪುಟವನ್ನು ಪಡೆಯಲು ಕೆಲವು ಉಪಯೋಗಗಳನ್ನು ಪಡೆಯುವ ವಿಷಯದಲ್ಲಿ ಅವರು ಅನುಸರಿಸಿದ ಪ್ರಕ್ರಿಯೆಯಾಗಿದೆ ಅದರ ನಂತರ ಈ ಅಧ್ಯಯನವನ್ನು ಮಾಡಿದ ಅನೇಕ ಜನರು ನೀವು 2007 8 ಮತ್ತು 9 ರಲ್ಲಿ ನನ್ನ ಸ್ವಂತ ಕೆಲಸವನ್ನು ನೋಡಲು ಹೋದರೂ ಸಹ ನಾನು ಇದೇ ರೀತಿಯ ಫಿಶಿಂಗ್ ಇಮೇಲ್ ಗಳನ್ನು ಕಳುಹಿಸುವುದನ್ನು ಮತ್ತು ಜನರು ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿದ್ದೇನೆ ಆದ್ದರಿಂದ ಅವರು ಮಾಡಿದ ಎರಡು ವಿಷಯಗಳು ಯಾವುದೆಂದರೆ ಸಹಜವಾಗಿ ಇದು ಪ್ರಾಯೋಗಿಕ ಶೋಧನೆಯಾಗಿದೆ ಆದ್ದರಿಂದ ಅವರು ಇಂಡಿಯಾನಾ ವಿಶ್ವವಿದ್ಯಾಲಯದ ಇಮೇಲ್ ಐಡಿ ಯಿಂದ ನಿಯಂತ್ರಣ ಗುರಿಯಾಗಿರುವ ಅಪರಿಚಿತ ವ್ಯಕ್ತಿಯಿಂದ ಇಮೇಲ್ ಹೇಗೆ ಬರುತ್ತದೆ ಎಂದು ಹೋಲಿಸಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ನಾನು ಇಂಡಿಯಾನಾ ಇಮೇಲ್ ಐಡಿ ಯಿಂದ ಇಮೇಲ್ ಅನ್ನು ಪಡೆದರೆ ನನ್ನ ವಿಚಾರದಲ್ಲಿ ನಾನು ಐಐಐಟಿ ದೆಹಲಿ ಯಿಂದ ಇಮೇಲ್ ಪಡೆಯುತ್ತೇನೆ ಅಂದರೆಐಐಐಟಿ ಇಮೇಲ್ ನೊಂದಿಗೆ ಆದರೆ ನನಗೆ ವ್ಯಕ್ತಿ ತಿಳಿದಿಲ್ಲ ಏಕೆಂದರೆ ಅದು ನಾನು ನಿಜವಾಗಿಯೂ ಸಾಮಾಜಿಕ ಸನ್ನಿವೇಶದಿಂದ ಪಡೆಯಬಹುದಾದ ಸಂಗತಿಯಾಗಿದೆ ಪ್ರಯೋಗಾತ್ಮಕ ಗುಂಪು ಇಂಡಿಯಾನಾ ವಿಶ್ವವಿದ್ಯಾಲಯದ ಸ್ನೇಹಿತರಿಂದ ಬಂದಿದೆ ನಾನು ಈಗಾಗಲೇ ಕೆಲವು ರೀತಿಯಲ್ಲಿ ಸ್ನೇಹಿತರೊಂದಿಗೆ ಸಂಪರ್ಕ ಹೊಂದಿದ್ದರೆ ನೀವು ಫೇಸ್ಬುಕ್ ಪೋಸ್ಟ್ ಗಳು ಮತ್ತು ಅನುಸರಿಸುತ್ತಿರುವುದನ್ನು ನೋಡಿದ್ದೀರಿ ಈ ವ್ಯಕ್ತಿಯನ್ನು ಟ್ವಿಟ್ಟರ್ ನಲ್ಲಿ ನಾನು ಅವರನ್ನು ಟ್ವಿಟರ್ ನಲ್ಲಿನ ಪೋಸ್ಟ್ ನಲ್ಲಿ ಉಲ್ಲೇಖಿಸುತ್ತೇನೆ ಆದ್ದರಿಂದ ಇದು ಪ್ರಾಯೋಗಿಕ ವ್ಯವಸ್ಥೆ ಎಂದು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಅದೇ ವಿಧಾನ ಇಲ್ಲಿದ್ದ ಚಾರ್ಟ್ ಅದರ ಶಬ್ದ ಬಾಹುಳ್ಯಗಳಾಗಿರುತ್ತದೆ ಬ್ಲಾಗಿಂಗ್ ಸಾಮಾಜಿಕ ನೆಟ್ವರ್ಕ್ ಮತ್ತು ಇತರ ಸಾರ್ವಜನಿಕ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಕೊಯ್ಲು ಮಾಡಲಾಗುತ್ತದೆ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಪರಸ್ಪರ ಸಂಬಂಧಿಸಿ ಮತ್ತು ಸಂಬಂಧಿತ ಡೇಟಾಬೇಸ್ ನಲ್ಲಿ ಸಂಗ್ರಹಿಸಲಾಗುತ್ತದೆ ವಂಚನೆಯ ಇಮೇಲ್ ಸಂದೇಶಗಳನ್ನು ರಚಿಸಲು ಹ್ಯೂರಿಸ್ಟಿಕ್ಸ್ ಅನ್ನು ಬಳಸಲಾಗುತ್ತದೆ ಸಂದೇಶ ಬಾಬ್ ಗೆ ಕಳುಹಿಸಲಾಗಿದೆ ಬಾಬ್ ಇಮೇಲ್ ನಲ್ಲಿರುವ ಲಿಂಕ್ ಅನ್ನು ಅನುಸರಿಸುತ್ತಾನೆ ಮತ್ತು ಹಂಚಿಕೊಳ್ಳದ ಮರುನಿರ್ದೇಶನವನ್ನು ಕಳುಹಿಸಲಾಗುತ್ತದೆ ಬಾಬ್ ಇಮೇಲ್ ಅನ್ನು ಆಕ್ರಮಣಕಾರರಿಗೆ ಕಳುಹಿಸಲಾಗುತ್ತದೆ ವುಹುಫ್ಫ್ವ್ ಡಾಟ್ ಕಾಮ್ ಬಾಬ್ ತನ್ನ ವಿಶ್ವವಿದ್ಯಾನಿಲಯದ ರುಜುವಾತುಗಳಿಗಾಗಿ ತಡವಿಲ್ಲದೆ ಮಾಡಿದ್ದಾರೆ ಬಾಬ್ ರುಜುವಾತುಗಳನ್ನು ವಿಶ್ವವಿದ್ಯಾನಿಲಯದ ದೃಢೀಕರಣದೊಂದಿಗೆ ಪರಿಶೀಲಿಸಲಾಗಿದೆ ಮತ್ತು ಬಾಬ್ ಅನ್ನು ಯಶಸ್ವಿಯಾಗಿ ಫಿಶ್ ಮಾಡಲಾಗಿದೆ ಈ ಸೆಷನ್ ನಲ್ಲಿ ಬಾಬ್ ಅನ್ನು ಫಿಶ್ ಮಾಡಲಾಗಿಲ್ಲ ಅವರು ಮತ್ತೆ ಪ್ರಯತ್ನಿಸಬಹುದು ಅದು ತೋರಿಸಲಾದ ಶಬ್ದ ಬಾಹುಳ್ಯದ ವಾಸ್ತುಶಿಲ್ಪ ಅಥವಾ ಮೊದಲ ಸ್ಲೈಡ್ ನಲ್ಲಿ ತೋರಿಸಲಾದ ಪ್ರಾಯೋಗಿಕ ವಿಧಾನವಾಗಿದೆ ಸಾಮಾಜಿಕ ಫಿಶಿಂಗ್ ವಿಷಯದಲ್ಲಿ ಸಂಶೋಧಕರು ಸಂಗ್ರಹಿಸಿದ ದತ್ತಾಂಶದ ವಿಶ್ಲೇಷಣೆಯನ್ನು ಮುಂದುವರಿಸುವ ಫಲಿತಾಂಶಗಳು ಇಲ್ಲಿವೆ ಆದ್ದರಿಂದ ಈ ಕೋಷ್ಟಕದಲ್ಲಿ ನಾವು ನೋಡುತ್ತಿರುವುದು ನಿಯಂತ್ರಣ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿಯ ಪ್ರಾಯೋಗಿಕ ಸ್ಥಿತಿಯಾಗಿದೆ ಸಾಲುಗಳಲ್ಲಿ ಅಂಕಣ ಗಳಲ್ಲಿ ಯಶಸ್ವಿಯಾಗಿ ಗುರಿಪಡಿಸಿದ ಶೇಕಡಾವಾರು ಮತ್ತು ವಿಶ್ವಾಸಾರ್ಹ ಮಧ್ಯಂತರಗಳು ಯಶಸ್ವಿ ಎಂದರೆ ಎಷ್ಟು ಜನರು ಆ ಇಮೇಲ್ ಗಳನ್ನು ಪಡೆದುಕೊಂಡಿದ್ದಾರೆ ಅವರು ನಿಜವಾಗಿಯೂ ಈ ಇಮೇಲ್ ಅನ್ನು ಶೇಕಡಾವಾರು ಪ್ರಮಾಣದಲ್ಲಿ ಕಳುಹಿಸಿರುವ ಜನರ ಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದ್ದಾರೆ ಇದು ಗುರಿಯ ಮತ್ತು ಯಶಸ್ವಿ ಅನುಪಾತವಾಗಿದೆ ಆದ್ದರಿಂದ ನಾವು ಕೆಲವು ಫಲಿತಾಂಶಗಳನ್ನು ನೋಡೋಣ ಆದ್ದರಿಂದ ಸ್ಪಷ್ಟವಾಗಿ ನಿಯಂತ್ರಣ ಗುಂಪು ಹೆಚ್ಚಿನ ಅಂದರೆ ಹದಿನಾರು ಪ್ರತಿಶತದಷ್ಟು ಭಾಗವಹಿಸುವವರು ಈ ರೀತಿಯ ಇಮೇಲ್ ಗಳಿಗೆ ಬೀಳುತ್ತಾರೆ ಇದು ಸಾಮಾನ್ಯವಾಗಿ ತುಂಬಾ ಹೆಚ್ಚು ಇದು ಕೆಟ್ಟ ಮಟ್ಟವಲ್ಲ ಎಂದು ನಾನು ಭಾವಿಸಿದಾಗ ಹದಿನಾರು ಪ್ರತಿಶತ ಭಾಗವಹಿಸುವವರು ಎಂಬುದನ್ನ ನಿಜವಾಗಿ ನಂಬುವುದು ಕಷ್ಟ ಈ ರೀತಿಯ ಇಮೇಲ್ ಗಳಿಗೆ ಬೀಳುತ್ತಾರೆ ಆದರೆ ಇಲ್ಲಿ ಪ್ರಯೋಜನ ಅಥವಾ ಅ೦ಕಿ ಸ೦ಖ್ಯೆ ಮಾಹಿತಿಗಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಸಂದರ್ಭವೆಂದರೆ ಕಳುಹಿಸುವವರ ಇಮೇಲ್ ಇಂಡಿಯಾನಾ ವಿಶ್ವವಿದ್ಯಾನಿಲಯದಿಂದ ಬಂದಿದೆ ಈ ಶೇಕಡಾವಾರು ತುಂಬಾ ಹೆಚ್ಚಿರುವುದಕ್ಕೆ ಇದು ಕಾರಣವಾಗಿದೆ ಎಂದು ನಾನು ಭಾವಿಸುತ್ತೇನೆ ಉದಾಹರಣೆಗೆ ನೀವು ಪಿಕೆ ಅಟ್ ಐಐಐಟಿಡಿ ಡಾಟ್ ಎಸಿ ಡಾಟ್ ಇನ್ ಇಮೇಲ್ ಅನ್ನು ಪಡೆದರೆ ಅಥವಾ ಇದರ ವಿರುದ್ಧವಾಗಿ ಪಿಕೆ ಅಟ್ ಎಬಿಸಿ ಡಾಟ್ ಕಾಮ್ ಇಂದ ಪಡೆದರೆ ನೀವು ಕ್ಲಿಕ್ ಮಾಡುವ ಮತ್ತು ಇಮೇಲ್ ಹೇಳುವ ಮೂಲಕ ನೀವು ಏನು ಮಾಡಬೇಕೆಂದು ಕೇಳುವ ಹೆಚ್ಚಿನ ಅವಕಾಶವನ್ನು ತೆಗೆದುಕೊಳ್ಳುತ್ತದೆ ಪಿಕೆ ಐಐಐಟಿಡಿ ಡಾಟ್ ಕಾಮ್ ನಲ್ಲಿ ಅಥವಾ ಪಿಕೆ ಐಐಐಟಿಡಿ ಡಾಟ್ ಎಸಿ ಡಾಟ್ ಇನ್ ನಲ್ಲಿ ಹೆಚ್ಚು ಆಗಿರುತ್ತದೆ ಇದು ತುಂಬಾ ಹೆಚ್ಚಾಗಿದೆ ಮತ್ತು ಸಹಜವಾಗಿ ಸಾಮಾಜಿಕ ಸ್ಥಿತಿಯಲ್ಲಿ ಭಾಗವಹಿಸುವವರಲ್ಲಿ ಎಪ್ಪತ್ತೆರಡು ಪ್ರತಿಶತದಷ್ಟು ಜನರು ಇಮೇಲ್ ಅನ್ನು ಕ್ಲಿಕ್ ಮಾಡುವುದು ಮತ್ತು ಇಮೇಲ್ ನಲ್ಲಿ ಕೇಳುವದನ್ನು ಮಾಡುವುದು ಇತರ ಅಧ್ಯಯನಗಳೊಂದಿಗೆ ಸಾಕಷ್ಟು ಸ್ಥಿರವಾಗಿರುತ್ತದೆ ಈ ಶೇಕಡಾವಾರು ಎಪ್ಪತ್ತೆರಡು ಶೇಕಡಾಕ್ಕಿಂತಲೂ ಹೆಚ್ಚಿನದಾಗಿದೆ ಎಂದು ಅವರು ತೋರಿಸಿರುವ ಅಧ್ಯಯನಗಳಾಗಿವೆ ಹೆಚ್ಚಿನ ಫಲಿತಾಂಶಗಳು ಜನರು ದೃಢೀಕರಣಕಾರರು ಯಶಸ್ಸಿನ ಪ್ರಮಾಣವನ್ನು ನೋಡಲು ಈ ಜಾಲತಾಣಕ್ಕೆ ಬರುತ್ತಾರೆ ಎಂಬುದಾಗಿದೆ ಆದ್ದರಿಂದ ಮತ್ತೆ ಕೆಲವು ಆಸಕ್ತಿದಾಯಕ ಫಲಿತಾಂಶಗಳು ಇಲ್ಲಿವೆ ಎಪ್ಪತ್ತು ಪ್ರತಿಶತ ದೃಢೀಕರಣಗಳು ಈ ರೇಖಾ ನಕ್ಷೆ ಏನನ್ನು ತೋರಿಸುತ್ತದೆ ಈ ರೇಖಾ ನಕ್ಷೆ ಎಕ್ಸ್ ಅಕ್ಷವನ್ನು ಹೊಂದಿದ್ದು ಸಮಯ ದಿನಾಂಕ ದಿನಾಂಕಗಳು ಅಂದರೆ ಸಂಜೆ ಆರು ಬೆಳಗ್ಗೆ ಆರು ಮಧ್ಯಾಹ್ನ ಹನ್ನೆರಡು ಸಂಜೆ ಆರು ಗಂಟೆಗಳು ಎಕ್ಸ್ ಅಕ್ಷದಂತೆಯೇ ವೈ ಅಕ್ಷವು ನಿಜವಾಗಿ ಶೇ ದೃಢೀಕರಣಕ್ಕಾಗಿ ಕ್ಲಿಕ್ ಮಾಡಲಾಗಿದೆ ಆದ್ದರಿಂದ ಹಸಿರು ನಿಮಗೆ ಸಂಚಿತ ದೃಢೀಕರಣಗಳನ್ನು ತೋರಿಸುತ್ತದೆ ಕೆಂಪು ರೇಖೆಯು ನಿಮಗೆ ಪ್ರತಿ ಗಂಟೆಗೆ ದೃಢೀಕರಣಗಳನ್ನು ತೋರಿಸುತ್ತದೆ ಮತ್ತು ನಂತರ ನೀಲಿ ರೇಖೆಯು ಗಂಟೆಗೆ ಭೇಟಿಗಳನ್ನು ತೋರಿಸುತ್ತದೆ ಆದ್ದರಿಂದ ಮೂಲಭೂತವಾಗಿ ಇದರ ಅರ್ಥವೇನು ನೀಲಿ ರೇಖೆಯು ಈ ಜಾಲತಾಣಕ್ಕೆ ಹೋದ ಜನರ ಸಂಖ್ಯೆಯನ್ನು ತೋರಿಸುತ್ತದೆ ಕೆಂಪು ರೇಖೆಯು ನಿಜವಾಗಿ ದೃಢೀಕರಿಸಿದ ಜನರ ಸಂಖ್ಯೆಯನ್ನು ತೋರಿಸುತ್ತದೆ ಅಂದರೆ ಅದು ಯಾವಾಗಲೂ ಕೆಳಗೆ ಇರುತ್ತದೆ ಮೊದಲ ಹನ್ನೆರಡು ಗಂಟೆಗಳಲ್ಲಿ ಎಪ್ಪತ್ತು ಪ್ರತಿಶತ ದೃಢೀಕರಣಗಳನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ ಆದ್ದರಿಂದ ನೀವು ರೇಖಾ ನಕ್ಷೆಯ ಮೊದಲ ಭಾಗವನ್ನು ನೋಡಿದರೆ ಎಪ್ಪತ್ತು ಪ್ರತಿಶತ ದೃಢೀಕರಣಗಳು ಕೆಂಪು ರೇಖೆಯಾಗಿದ್ದು ಅದು ಮೊದಲ ಹನ್ನೆರಡು ಗಂಟೆಗಳಲ್ಲಿಯೇ ಇರುತ್ತದೆ ಸಮಸ್ಯೆಯೆಂದರೆ ಜನರು ಈ ಇಮೇಲ್ ಗಳನ್ನು ಪಡೆದ ತಕ್ಷಣ ಈ ರೀತಿಯ ದಾಳಿಗಳಿಗೆ ಬೀಳುತ್ತಾರೆ ಏಕೆಂದರೆ ತುರ್ತು ಪ್ರಜ್ಞೆ ಇದೆ ಪೂರ್ಣಗೊಳಿಸುವ ಪ್ರಜ್ಞೆ ಇದೆ ಅದನ್ನು ತಕ್ಷಣವೇ ಪೂರ್ಣಗೊಳಿಸುತ್ತದೆ ಮತ್ತು ಆ ಮಟ್ಟದ ತುರ್ತು ಈ ಇಮೇಲ್ ನಲ್ಲಿ ಇರಿಸಲಾಗಿದೆ ಇ ಬೇ ಜಾಲತಾಣದಿಂದ ನಾನು ನಿಮಗೆ ತೋರಿಸಿದ ಉದಾಹರಣೆಯನ್ನು ನೀವು ನೆನಪಿಸಿಕೊಂಡರೆ ಅವರು ಕಳುಹಿಸಿದ ಇಮೇಲ್ ವಿಷಯದ ಸಾಲನ್ನು ಸಹ ಹೊಂದಿದೆ ತುರ್ತು ಅಧಿಸೂಚನೆ ತುರ್ತು ಪರಿಶೀಲನೆಯನ್ನು ಹೊಂದಿದೆ ಆದರೆ ಇದು ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸವಾಲನ್ನು ಇರಿಸುತ್ತದೆ ತೆಗೆದುಹಾಕಲಾದ ಫಿಶಿಂಗ್ ಯಶಸ್ವಿಯಾಗಬೇಕು ಅಂದರೆ ಸಾಧ್ಯವಾದಷ್ಟು ಬೇಗ ಜಾಲತಾಣಗಳನ್ನು ತೆಗೆದುಹಾಕಿದರೆ ಈ ಜಾಲತಾಣಕ್ಕೆ ಹೋಗುತ್ತಿದ್ದ ಹಲವಾರು ಬಳಕೆದಾರರನ್ನು ನಿಜವಾಗಿ ನಿಲ್ಲಿಸಲು ಹೆಚ್ಚಿನ ಅವಕಾಶವಿದೆ ದುರದೃಷ್ಟವಶಾತ್ ಜಾಲತಾಣಗಳನ್ನು ತೆಗೆದುಹಾಕದಿದ್ದರೆ ಈ ಬಳಕೆದಾರರು ವಾಸ್ತವವಾಗಿ ನಕಲಿ ಜಾಲತಾಣಕ್ಕೆ ಹೋಗುತ್ತಾರೆ ಮತ್ತು ಇತರ ವೈಯಕ್ತಿಕ ಮಾಹಿತಿಯನ್ನು ಸರಿಯಾಗಿ ನೀಡುತ್ತಾರೆ ಮತ್ತೊಮ್ಮೆ ಯಶಸ್ಸಿನ ಪ್ರಮಾಣ ಈ ಇಮೇಲ್ ಗಳಿಗೆ ಜನರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಯಾವ ಮಟ್ಟದ ದೃಢೀಕರಣ ವಾಸ್ತವವಾಗಿ ತಮ್ಮ ಖಾತೆಯ ವಿವರಗಳನ್ನು ನೀಡುವ ಜನರ ಶೇಕಡಾವಾರು ಎಷ್ಟು ಅವರು ಈ ರೇಖಾ ನಕ್ಷೆಯಲ್ಲಿ ತೋರಿಸುತ್ತಾರೆ ಆದ್ದರಿಂದ ಈ ಸಂಶೋಧನೆಯು ನಿಜವಾಗಿ ಆ ವಿಷಯ ಯಾವುದು ಎಂಬುದನ್ನು ತೋರಿಸುತ್ತದೆ ವಾಸ್ತವವಾಗಿ ಪ್ರಯತ್ನಿಸಿದ ವಿಷಯಗಳು ಭಾಗವಹಿಸುವವರು ನಿಜವಾಗಿ ದೃಢೀಕರಿಸಲು ಹಲವಾರು ಬಾರಿ ಪ್ರಯತ್ನಿಸಿದರು ನೀಲಿ ರೇಖೆಯು ನಿಜವಾಗಿ ನಿಮಗೆ ಪುನರಾವರ್ತಿತ ದೃಢೀಕರಣವನ್ನು ತೋರಿಸುತ್ತದೆ ಮತ್ತು ಕೆಂಪು ರೇಖೆಯು ಅಧಿಕೃತ ಬಳಕೆದಾರರ ರಿಫ್ರೆಶ್ ಗಳನ್ನು ತೋರಿಸುತ್ತದೆ ಎಂಬ ಮತ್ತೊಂದು ಕುತೂಹಲಕಾರಿ ವಿಶ್ಲೇಷಣೆ ಇಲ್ಲಿದೆ ಅವರು ರಿಫ್ರೆಶ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಅವರು ಸಿಸ್ಟಮ್ ಗೆ ಲಾಗ್ ಇನ್ ಮಾಡಲು ಸಮರ್ಥರಾಗಿದ್ದಾರೆಯೇ ಎಂದು ನೋಡಲು ಪ್ರಯತ್ನಿಸುತ್ತಿದ್ದಾರೆ ನೀವು ಆರ್ಕಿಟೆಕ್ಚರ್ ಅನ್ನು ನೆನಪಿಸಿಕೊಂಡರೆ ಅಂತಿಮ ಔಟ್ಪುಟ್ ಎರಡು ಆಗಿದೆ ಆದ್ದರಿಂದ ನಾನು ಮುಂಚೆ ಹೇಳಿದನ್ನು ಪುನರಾವರ್ತಿಸುತ್ತೇನೆ ಅಧ್ಯಯನದ ಅಂತಿಮ ಫಲಿತಾಂಶವು ಎರಡು ಹಂತಗಳಲ್ಲಿದೆ ಅಲ್ಲಿ ಈ ದೃಢೀಕರಣವು ವಿಫಲವಾಗಿದೆ ಸರ್ವರ್ ಓವರ್ಲೋಡ್ ಆಗಿದೆ ಆದ್ದರಿಂದ ಅವರು ಮತ್ತೆ ಪ್ರಯತ್ನಿಸುತ್ತಾರೆ ಆದ್ದರಿಂದ ಬಳಕೆದಾರರು ಇದನ್ನು ನೋಡಿದಾಗ ಸಿಸ್ಟಮ್ ನಲ್ಲಿ ಏನೋ ತಪ್ಪಾಗಿದೆ ಎಂದು ಅವರು ಭಾವಿಸುತ್ತಾರೆ ಅದನ್ನು ರಿಫ್ರೆಶ್ ಮಾಡೋಣ ಮತ್ತು ಮತ್ತೆ ಪ್ರಯತ್ನಿಸೋಣ ಇದುವೇ ಇಲ್ಲಿ ನಡೆಯುತ್ತಿರುವುದು ಆದ್ದರಿಂದ ಮತ್ತೊಮ್ಮೆ ಪ್ರಯತ್ನಿಸಲಾಗಿದೆ ಏಕೆಂದರೆ ಓವರ್ಲೋಡ್ ಸಂದೇಶವನ್ನು ತೋರಿಸಲಾಗಿದೆ ಏಕೆಂದರೆ ಓವರ್ಲೋಡ್ ಸಂದೇಶವನ್ನು ತೋರಿಸಿರುವ ಕಾರಣ ನಿಜವಾಗಿ ಬಹಳಷ್ಟು ಜನರು ಪ್ರಯತ್ನಿಸಿದರು ಆದ್ದರಿಂದ ಇದು ಮೂಲಭೂತವಾಗಿ ಬಳಕೆದಾರರ ಕಡಿಮೆ ಮಿತಿಯನ್ನು ತೋರಿಸುತ್ತದೆ ಮತ್ತು ಮೋಸ ಹೋಗುವುದನ್ನು ಮುಂದುವರೆಸಿದೆ ಮತ್ತು ಜನರು ಈ ಜಾಲತಾಣಕ್ಕೆ ಪದೇ ಪದೇ ದೃಢೀಕರಿಸುವ ನೀಲಿ ರೇಖೆಯನ್ನು ನಾವು ನೋಡಿದರೆ ಅದು ನಿಮಗೆ ದೃಢೀಕರಣ ದೋಷವನ್ನು ತೋರಿಸುತ್ತದೆ ಕೆಲವು ಜನರು ವಾಸ್ತವವಾಗಿ ಎಂಭತ್ತು ಬಾರಿ ಪ್ರಯತ್ನಿಸಿದಂತೆ ತೋರುತ್ತದೆ ಆದ್ದರಿಂದ ಎಕ್ಸ್ ಅಕ್ಷವು ನಿಮಗೆ ಲಾಗ್ ಸ್ಕೇಲ್ ನ ಎಣಿಕೆಯನ್ನು ತೋರಿಸುತ್ತದೆ ವೈ ಅಕ್ಷವು ನಿಮಗೆ ವಿಷಯಗಳ ಸಂಖ್ಯೆಯನ್ನು ತೋರಿಸುತ್ತದೆ ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ಎಂಬತ್ತರ ಶೇಕಡಾ ಎಂಭತ್ತರಷ್ಟು ಕೆಲವರು ಜಾಲತಾಣಕ್ಕೆ ಪ್ರವೇಶಿಸಲು ಎಂಭತ್ತು ಬಾರಿ ಪ್ರಯತ್ನಿಸಿದರು ಮತ್ತು ಇದನ್ನು ತೋರಿಸುವ ಏಕೈಕ ಅಧ್ಯಯನವಲ್ಲ ಇದು ಬಹುಶಃ ಶಾಸ್ತ್ರೀಯ ಅಧ್ಯಯನವಾಗಿದೆ ಇದನ್ನು ತೋರಿಸಿದ ಮೊದಲ ಅಧ್ಯಯನಗಳಲ್ಲಿ ಒಂದಾಗಿದೆ ಆದರೆ ನಂತರ ಬಳಕೆದಾರರೊಂದಿಗೆ ಇಂತಹ ಪುನರಾವರ್ತಿತ ದೃಢೀಕರಣಗಳು ಸಂಭವಿಸುತ್ತವೆ ಎಂದು ತೋರಿಸಿದ ಅನೇಕ ಅಧ್ಯಯನಗಳು ಇವೆ ಇಲ್ಲಿ ಅನುಪಾತವಿದೆ ಲಿಂಗದ ವಿಶ್ಲೇಷಣೆ ಇಲ್ಲಿದೆ ಏಕೆಂದರೆ ಅವರು ಇಂಡಿಯಾನಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯ ವಿವರಗಳನ್ನು ಹೊಂದಿದ್ದರಿಂದ ಅವರು ಭಾಗವಹಿಸುವವರ ಲಿಂಗ ವಿವರಗಳನ್ನು ಪುರುಷ ಮತ್ತು ಮಹಿಳೆಯನ್ನು ಕಂಡುಹಿಡಿಯಬಹುದು ಆದ್ದರಿಂದ ಈ ಕೋಷ್ಟಕವು ನಿಮ್ಮನ್ನು ಸಾಲುಗಳಲ್ಲಿ ತೋರಿಸುತ್ತದೆ ಅದು ನಿಮ್ಮನ್ನು ಪುರುಷನಿಂದ ಸ್ತ್ರೀಯಿಂದ ಯಾವುದೇ ಒಂದು ಪುರುಷ ಸ್ತ್ರೀ ಮತ್ತು ಯಾರಿಗಾದರೂ ಇಮೇಲ್ ಬರುತ್ತಿದ್ದರೆ ತೋರಿಸುತ್ತದೆ ಅವರು ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅವರು ಇಮೇಲ್ ಅನ್ನು ರಚಿಸಿದ್ದಾರೆ ಮತ್ತು ಅವರು ಇಮೇಲ್ ಅನ್ನು ರಚಿಸುವಾಗ ನಾನು ಪುರುಷನಿಂದ ಕಳುಹಿಸಿದಾಗ ಪುರುಷ ಮತ್ತು ಮಹಿಳೆಗೆ ಇಮೇಲ್ ಹೋದಾಗ ಏನಾಗುತ್ತದೆ ಎಂಬುದನ್ನು ಅವರು ನಿಜವಾಗಿ ನೋಡಲು ಈ ಎಲ್ಲಾ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ ಎಂದು ಇದು ಮೂಲಭೂತವಾಗಿ ಹೇಳುತ್ತದೆ ಆದ್ದರಿಂದ ಒಟ್ಟಾರೆ ಹೆಣ್ಣು ಹೆಚ್ಚು ಬಲಿಪಶುಗಳು ಎಂದು ಇದು ತೋರಿಸುತ್ತದೆ ಅಂದರೆ ಮೂರನೇ ಅಂಕಣದಲ್ಲಿ ನೀವು ನೋಡಬಹುದು ಅಂದರೆ ಹೆಣ್ಣು ಪುರುಷನಿಗಿಂತ ಹೆಚ್ಚು ಎತ್ತರದಲ್ಲಿದೆ ಇಮೇಲ್ ಎಲ್ಲಿಂದ ಬರುತ್ತಿದೆ ಎಂಬುದು ಮುಖ್ಯವಲ್ಲ ಹೆಣ್ಣು ಇವುಗಳಿಗೆ ಹೆಚ್ಚು ದುರ್ಬಲವಾಗಿದೆ ಎಂದು ತೋರುತ್ತದೆ ಈ ರೀತಿಯ ದಾಳಿಗಳು ಹದಿನೆಂಟು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಪುರುಷರು ಮತ್ತು ಹತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತೇಳು ಮಹಿಳೆಯರು ವಾಸ್ತವವಾಗಿ ಅಧ್ಯಯನದ ಭಾಗವಾಗಿದ್ದರು ಇದು ವಿರುದ್ಧ ಲಿಂಗದಿಂದ ಬಂದಿದ್ದರೆ ಹೆಚ್ಚು ಯಶಸ್ವಿಯಾಗಿದೆ ಪುರುಷನಿಂದ ಹೆಣ್ಣಿಗೆ ಅದು ಸಾಲು ಎರಡು ಮತ್ತು ನಂತರ ಅಂಕಣ ಮೂರು ಎಪ್ಪತ್ತೆಂಟು ಪ್ರತಿಶತ ಮತ್ತು ಹೆಣ್ಣಿನಿಂದ ಪುರುಷನಿಗೆ ಅರವತ್ತೆಂಟು ಪ್ರತಿಶತ ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ಆದ್ದರಿಂದ ಅರವತ್ತೆಂಟು ಆಗಿರುವ ಈ ಸಂಖ್ಯೆಯು ಪುರುಷನಿಂದ ಪುರುಷನ ಅಂಕಣದಲ್ಲಿ ಅತ್ಯಧಿಕವಾಗಿದೆ ಇದು ಹೆಣ್ಣಿನ ಅಂಕಣದಲ್ಲಿ ಎಪ್ಪತ್ತೆಂಟು ಅತ್ಯಧಿಕವಾಗಿದೆ ಇದು ಮೂಲತಃ ಗಂಡು ಹೆಣ್ಣಿನಿಂದ ಇಮೇಲ್ ಪಡೆದರೆ ಮತ್ತು ಮಹಿಳೆ ಪುರುಷನಿಂದ ಇಮೇಲ್ ಪಡೆದರೆ ಎಂದು ತೋರಿಸುತ್ತದೆ ಇದು ವಾಸ್ತವವಾಗಿ ಹೆಚ್ಚು ವಾಸ್ತವವಾಗಿ ದೃಢೀಕರಿಸುವ ಮತ್ತು ಮಾಹಿತಿಯನ್ನು ನೀಡುವ ಸಾಧ್ಯತೆಯ ಶೇಕಡಾವಾರು ಪ್ರಮಾಣವು ತುಂಬಾ ಹೆಚ್ಚಾಗಿರುತ್ತದೆ ಇಮೇಲ್ ವಿರುದ್ಧ ಲಿಂಗದಿಂದ ಬಂದಿದ್ದರೆ ಫಿಶಿಂಗ್ ದಾಳಿಗಳು ಅಥವಾ ದುರ್ಬಲವಾದ ಫಿಶಿಂಗ್ ದಾಳಿಗಳು ಯಶಸ್ವಿಯಾಗಿದೆ ಎಂದು ತೋರಿಸಲು ಇದು ತುಂಬಾ ಆಸಕ್ತಿದಾಯಕ ತೀರ್ಮಾನವಾಗಿದೆ ಆದರೆ ಹೆಚ್ಚು ಯಶಸ್ವಿಯಾಗಿದೆ ಇಮೇಲ್ ಗಳು ವಿರುದ್ಧ ಲಿಂಗದಿಂದ ಬಂದಿದ್ದರೆ ಮತ್ತು ಇಮೇಲ್ ಅಲ್ಲದ ಸಂದರ್ಭದಲ್ಲೂ ಈ ಫಲಿತಾಂಶಗಳನ್ನು ಪುನರಾವರ್ತಿಸಬಹುದು ಅವರು ಬಹಳಷ್ಟು ಜನಸಂಖ್ಯಾ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಹೊಂದಿದ್ದರು ಎಂದು ಮತ್ತೊಮ್ಮೆ ನೀಡಲಾಗಿದೆ ವಯಸ್ಸಿನ ಬಗ್ಗೆ ಕೆಲವು ವಿಷಯಗಳು ಅವರು ಭಾಗವಾಗಿದ್ದ ಇಲಾಖೆಗಳ ವಿಷಯಗಳು ಮತ್ತೊಮ್ಮೆ ನೀಡಲಾಗಿದೆ ಕಿರಿಯರನ್ನು ಗುರಿಯಾಗಿಸಿಕೊಂಡಿರುವುದು ಹೆಚ್ಚು ದುರ್ಬಲವಾಗಿವೆ ಎಂಬುದನ್ನು ನೀವು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಇದು ಕಿರಿಯರು ಮತ್ತು ಭಾಗವಹಿಸುವವರು ಅಧ್ಯಯನಕ್ಕೆ ದೃಢೀಕರಿಸಲು ಅವರು ಹೆಚ್ಚು ದುರ್ಬಲರಾಗಿದ್ದಾರೆ ನೀವು ಆ ಹೊಸಬರನ್ನು ನೋಡಬಹುದು ಇಲ್ಲಿ ವ್ಯತ್ಯಾಸವೆಂದರೆ ಕಿತ್ತಳೆ ಮತ್ತು ನೀಲಿ ಕಿತ್ತಳೆ ನಿಮಗೆ ಸಾಮಾಜಿಕ ಫಿಶಿಂಗ್ ಅನ್ನು ತೋರಿಸುತ್ತಿದೆ ಅದು ಪ್ರಾಯೋಗಿಕ ವ್ಯವಸ್ಥೆಯಾಗಿದೆ ನೀಲಿ ಬಣ್ಣವು ನಿಮಗೆ ನಿಯಂತ್ರಣ ಸ್ಥಿತಿಯನ್ನು ತೋರಿಸುತ್ತದೆ ಆದರೆ ನೀವು ಹೊಸಬರ ನಡುವಿನ ವ್ಯತ್ಯಾಸವನ್ನು ನೋಡಬಹುದು ಸಾಮಾಜಿಕ ಮತ್ತು ನಿಯಂತ್ರಣದ ನಡುವಿನ ವ್ಯತ್ಯಾಸವು ಹೊಸಬರ ವಿಷಯದಲ್ಲಿ ಅತ್ಯಧಿಕವಾಗಿದೆ ಮತ್ತು ನೀವು ಮೇಲಕ್ಕೆ ಹೋದಂತೆ ಅದು ಕಡಿಮೆಯಾಗುತ್ತಲೇ ಇರುತ್ತದೆ ಆದ್ದರಿಂದ ದ್ವಿತೀಯ ವರ್ಷದವರಲ್ಲಿ ಅಥವಾ ಕಿರಿಯರು ಮತ್ತು ಹಿರಿಯರು ಇದು ಸ್ವಲ್ಪ ಎತ್ತರದಂತೆ ಕಾಣುತ್ತದೆ ಆದರೆ ನೀವು ದ್ವಿತೀಯ ವರ್ಷದ ಮತ್ತು ಹೊಸ ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಸೇರಿಸಿದರೆ ಅದು ಮೂಲಭೂತವಾಗಿ ಈ ರೀತಿಯ ದಾಳಿಗಳಿಗೆ ಹೆಚ್ಚು ದುರ್ಬಲರಾಗಿದ್ದಾರೆ ಎಂದು ಹೇಳುತ್ತದೆ ಅಂತೆಯೇ ಭಾಗವಹಿಸುವವರು ಯಾವ ವಿಭಾಗದಿಂದ ಬಂದವರು ಎಂಬುದನ್ನೂ ಅವರು ಹೊಂದಿದ್ದರು ಆದ್ದರಿಂದ ಅವರು ವಾಸ್ತವವಾಗಿ ಈ ರೀತಿ ಕಾಣುವ ರೇಖಾ ನಕ್ಷೆ ಅನ್ನು ರಚಿಸಲು ಸಾಧ್ಯವಾಯಿತು ಮತ್ತೆ ಅದೇ ಬಣ್ಣದ ಯೋಜನೆ ಇದು ಕಿತ್ತಳೆ ಸಾಮಾಜಿಕ ಸ್ಥಿತಿ ಮತ್ತು ನೀಲಿ ಬಣ್ಣವು ನಿಯಂತ್ರಣ ಸ್ಥಿತಿಯಾಗಿದೆ ಇದು ಮೂಲಭೂತವಾಗಿ ನಿಯಂತ್ರಣ ಮತ್ತು ಪ್ರಾಯೋಗಿಕ ನಡುವಿನ ಎಲ್ಲಾ ಪ್ರಮುಖ ವ್ಯತ್ಯಾಸಗಳನ್ನು ತೋರಿಸುತ್ತದೆ ಇದು ವಿಶ್ವವಿದ್ಯಾಲಯ ಆವರಣದ ಯಾವುದೇ ವಿಭಾಗವು ಅಪ್ರಸ್ತುತವಾಗುತ್ತದೆ ಸಾಮಾಜಿಕ ಮತ್ತು ನಿಯಂತ್ರಣಗಳ ನಡುವಿನ ವ್ಯತ್ಯಾಸವು ತುಂಬಾ ಹೆಚ್ಚಾಗಿರುತ್ತದೆ ಇದು ನಿಯಂತ್ರಣ ಸ್ಥಿತಿಗೆ ಹೋಲಿಸಿದರೆ ಸಾಮಾಜಿಕ ಸ್ಥಿತಿ ಜನರು ಹೆಚ್ಚು ಬೀಳುತ್ತಾರೆ ವಿಜ್ಞಾನ ವಿಭಾಗವು ಗರಿಷ್ಠ ವ್ಯತ್ಯಾಸವನ್ನು ಹೊಂದಿದೆ ಎಂದು ಅದು ತೋರಿಸಿದೆ ನಾವು ವಿಜ್ಞಾನ ವಿಭಾಗವನ್ನು ನೋಡಿದರೆ ಎಂಭತ್ತು ಶೇಕಡಾ ಸಾಮಾಜಿಕ ಮತ್ತು ಶೂನ್ಯ ಶೇಕಡಾ ನಿಯಂತ್ರಣ ಇದೆ ಆದ್ದರಿಂದ ವಿಜ್ಞಾನ ವಿಭಾಗವು ಸಾಮಾಜಿಕ ಮತ್ತು ನಿಯಂತ್ರಣದ ನಡುವಿನ ಗರಿಷ್ಠ ವ್ಯತ್ಯಾಸವನ್ನು ಹೊಂದಿದೆ ಎಂದು ತೋರಿಸುತ್ತದೆ ಮತ್ತು ತಂತ್ರಜ್ಞಾನವು ಚಿಕ್ಕದಾಗಿದೆ ಎಂಬುದು ಸ್ಪಷ್ಟವಾಗಿದೆ ಅಂದರೆ ತಂತ್ರಜ್ಞಾನವನ್ನು ಅಧ್ಯಯನ ಮಾಡುವ ಜನರು ಬಹುಶಃ ಈ ರೀತಿಯ ದಾಳಿಗಳಿಗೆ ಕಡಿಮೆ ದುರ್ಬಲರಾಗಿದ್ದಾರೆ ಇದು ಇಲ್ಲಿ ಸುಮಾರು ಮೂವತ್ತಾರು ಪ್ರತಿಶತದಷ್ಟು ಸಾಮಾಜಿಕ ಮತ್ತು ನಿಯಂತ್ರಣ ಸ್ಥಿತಿಯ ನಡುವಿನ ವ್ಯತ್ಯಾಸವಾಗಿದೆ ಆದ್ದರಿಂದ ಸಂಶೋಧನೆಯು ನಿಜವಾಗಿ ಕಂಡುಬರುವ ಮಾರ್ಗವಾಗಿದೆ ಯಾವ ರೀತಿಯ ವಿಭಾಗ ಮತ್ತು ಯಾವ ರೀತಿಯ ವಿಭಾಗಗಳಿಗೆ ಹೋಗುವ ವಿದ್ಯಾರ್ಥಿಗಳು ಈ ಫಿಶಿಂಗ್ ದಾಳಿಗೆ ಗುರಿಯಾಗಬಹುದು ಸಾಮಾನ್ಯವಾಗಿ ಈ ಅಧ್ಯಯನವು ಭಾಗವಹಿಸುವವರಿಂದ ಬಹಳಷ್ಟು ಋಣಾತ್ಮಕ ಪ್ರತಿಕ್ರಿಯೆಗಳನ್ನು ಪಡೆದುಕೊಂಡಿದೆ ಅದು ಅನೈತಿಕ ಅನುಚಿತ ಕಾನೂನುಬಾಹಿರ ಮತ್ತು ಇದು ಮೋಸದಾಯಕವಾಗಿದೆ ಸಂಶೋಧಕರನ್ನು ವಜಾಗೊಳಿಸಲಾಗಿದೆ ಮಾನಸಿಕ ಭಾಗವಹಿಸುವವರು ಮಾನಸಿಕ ವೆಚ್ಚವಿದೆ ಎಂದು ಹೇಳಿಕೊಂಡಿದ್ದಾರೆ ಏಕೆಂದರೆ ಅವರು ಒತ್ತಡದಲ್ಲಿದ್ದಿರಬಹುದು ಅವರಿಗೆ ಅಧ್ಯಯನದ ಬಗ್ಗೆ ಮತ್ತು ಅದರೊಂದಿಗೆ ನಡೆಯುತ್ತಿರುವ ವಿಷಯಗಳ ಬಗ್ಗೆ ತಿಳಿದಿರಲಿಲ್ಲ ಮತ್ತು ಕುತೂಹಲಕಾರಿಯಾಗಿ ಬ್ಲಾಗ್ ಗಳನ್ನು ಬರೆಯುವ ಜನರು ಅಧ್ಯಯನದ ಬಗ್ಗೆ ಪ್ರತಿಕ್ರಿಯೆಗಳನ್ನು ಬರೆದವರು ಮತ್ತು ಅವರು ಅಧ್ಯಯನದ ಭಾಗವಾಗಿಲ್ಲ ಮತ್ತು ಅವರು ಇವುಗಳಿಗೆ ಬೀಳುವುದಿಲ್ಲ ಎಂದು ಹೇಳಿದರು ಬೇರೆಯವರು ದಾಳಿಗಳಿಗೆ ಬಿದ್ದರು ಇದು ನಾನು ದುರ್ಬಲನಾಗಿದ್ದೇನೆ ಎಂದು ಒಪ್ಪಿಕೊಳ್ಳುವುದು ಸಹ ಕಷ್ಟ ಎಂದು ತೋರಿಸುತ್ತದೆ ಇಮೇಲ್ ಗಳನ್ನು ವಂಚಿಸುವುದು ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯನ್ನು ಕಡಿಮೆ ಅಂದಾಜು ಮಾಡುವುದು ತಪ್ಪು ತಿಳುವಳಿಕೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಭಾಗವಹಿಸುವವರು ಮಾಡಲಿಲ್ಲ ಅಂದರೆ ಸಾಮಾನ್ಯವಾಗಿ ನೀವು ಮತ್ತು ನಿಮ್ಮ ಬಗ್ಗೆ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯನ್ನು ನಿಮ್ಮ ವಿರುದ್ಧ ಎಷ್ಟು ಕೆಟ್ಟದಾಗಿ ಬಳಸಬಹುದೆಂದು ನಾನು ಗ್ರಹಿಸುವುದಿಲ್ಲ ಏಕೆಂದರೆ ಇದು ಮೊದಲ ಅಧ್ಯಯನಗಳಲ್ಲಿ ಒಂದಾಗಿರುವುದರಿಂದ ಈ ಪ್ರತಿಕ್ರಿಯೆಗಳು ನಿಜವಾಗಿಯೂ ಆಸಕ್ತಿದಾಯಕವಾಗಿವೆ ಆದರೆ ಅಧ್ಯಯನ ಮಾಡಿದ ಜನರಿದ್ದಾರೆ ಇದರ ನಂತರದ ಅಧ್ಯಯನಗಳು ಫಿಶಿಂಗ್ ಇಮೇಲ್ ಗಳಿಗೆ ಜನರು ಹೇಗೆ ಬೀಳುತ್ತಾರೆ ಎಂಬುದನ್ನು ನೀವು ಮತ್ತೊಮ್ಮೆ ಅಧ್ಯಯನ ಮಾಡಿದ್ದೀರಿ ಮೂಲಭೂತವಾಗಿ ಫಲಿತಾಂಶಗಳು ಏನನ್ನು ತೋರಿಸುತ್ತವೆ ಎಂದರೆ ವ್ಯಾಪಕವಾದ ಶಿಕ್ಷಣ ಅಭಿಯಾನಗಳು ಅವಶ್ಯಕ ಬ್ರೌಸರ್ ಪರಿಹಾರಗಳು ಟೇಕ್ ಡೌನ್ ಹೆಚ್ಚು ವೇಗವಾಗಿರಬೇಕು ವಿದ್ಯುನ್ಮಾನ ಸಹಿ ಮಾಡಿದ ಇಮೇಲ್ ಗಳು ಹೆಚ್ಚು ಪ್ರಚಲಿತವಾಗಬೇಕು ಮತ್ತು ಸಹಜವಾಗಿ ಆನ್ಲೈನ್ ಸಾಮಾಜಿಕ ಮಾಧ್ಯಮವು ಇವುಗಳನ್ನು ತಯಾರಿಸಲು ಹೆಚ್ಚಿನ ಮಾಹಿತಿಯನ್ನು ಒದಗಿಸುತ್ತದೆ ದಾಳಿಗಳು ಹೆಚ್ಚು ಯಶಸ್ವಿಯಾಗುತ್ತವೆ ಸರಿ ಆದ್ದರಿಂದ ಜನರು ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿ ಹೆಚ್ಚಿನ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವುದನ್ನು ನಿಲ್ಲಿಸಬೇಕು ವಿದ್ಯುನ್ಮಾನ ಸಹಿ ಮಾಡಿದ ಇಮೇಲ್ ಗಳು ಹೆಚ್ಚು ಪ್ರಚಲಿತವಾಗಬೇಕು ಬ್ರೌಸರ್ ಪರಿಹಾರಗಳನ್ನು ನಿರ್ಮಿಸಬೇಕು ಈ ಜಾಲತಾಣ ವಾಸ್ತವವಾಗಿ ಈ ಇಮೇಲ್ ವಾಸ್ತವವಾಗಿ ಫಿಶಿಂಗ್ ಆಗಿದೆ ಮತ್ತು ಈ ಜಾಲತಾಣ ವಾಸ್ತವವಾಗಿ ದುರುದ್ದೇಶಪೂರಿತವಾಗಿದೆ ಮತ್ತು ಈ ಜಾಲತಾಣ ಮೋಸದ ಜಾಲತಾಣ ಆಗಿದೆ ಮತ್ತು ಸಹಜವಾಗಿ ಇವೆಲ್ಲವೂ ಶಿಕ್ಷಣ ಅಭಿಯಾನಗಳಿಗೆ ಬರಬಹುದು ನಾನು ಚರ್ಚಿಸಿದ ಈ ಸಂಶೋಧನೆಗೆ ಕೆಲವು ಉಲ್ಲೇಖಗಳು ಇವೆ ಅದರೊಂದಿಗೆ ನಾನು ಏಳನೇ ವಾರದ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ನಾವು ಎಂಟನೇ ವಾರದಲ್ಲಿ ಇನ್ನೂ ಕೆಲವು ರೋಚಕ ವಿಷಯಗಳನ್ನು ನೋಡೋಣ